ಉಪನ್ಯಾಸ 24ಕ್ಕೆ ಸ್ವಾಗತ ಈ ಒಂದು ಉಪನ್ಯಾಸದಲ್ಲಿ ಸಂವೇದಕಗಳೊಂದಿಗೆ ಕಾರ್ಯ ನಿರ್ವಹಿಸುವ ಮೊದಲು ನಾವು ತಿಳಿಯಬೇಕಾದದ್ದು ಏನೆಂದರೆ ಸಂವೇದಕಗಳ ಮೌಲ್ಯವು ನಿಜವಾಗಿ ಏನನ್ನು ಉತ್ಪಾದಿಸುತ್ತಿವೆ ಎಂದು ಈ ನಿಟ್ಟಿನಲ್ಲಿ ನಾವು ಕೂಲ್ ಟರ್ಮ್ ಎಂಬ ಸೀರಿಯಲ್ ಪೋರ್ಟ್ ಟರ್ಮಿನಲ್ ಅಪ್ಲಿಕೇಶನ್ ಬಗ್ಗೆ ಚರ್ಚಿಸುತ್ತೇವೆ ಇದಲ್ಲದೆ ಇತರ ಅಪ್ಲಿಕೇಶನ್ಗಳೂ ಇವೆ ಆದರೆ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ಕೂಲ್ಟರ್ಮ್ ಅನ್ನು ಪರಿಗಣಿಸಿದ್ದೇವೆ ಈ ಉಪನ್ಯಾಸದಲ್ಲಿ ನಾನು ಕೂಲ್ ಟರ್ಮ್ ಮತ್ತು ಸಹಜವಾಗಿ ಪ್ರದರ್ಶನದ ಬಗ್ಗೆ ಮಾತನಾಡುತ್ತೇನೆ ನಾವು ಆರ್ಡಿನೋ ಬೋರ್ಡ್ ಬಳಸುವಾಗ ಸೀರಿಯಲ್ ಮಾನಿಟರ್ ಇರುತ್ತದೆ ನಾವು ಆ ಸಂಪರ್ಕವನ್ನು ಒದಗಿಸಬೇಕಾಗಿದೆ ಸರಣಿ ಸಂಪರ್ಕವನ್ನು ನಾವು ಆ ವಸ್ತುವನ್ನು ರಚಿಸಬೇಕು ಮತ್ತು ಆ ವಸ್ತುವಿನ ಮೂಲಕ ನಾವು ಅದನ್ನು ನೇರವಾಗಿ ಮುದ್ರಿಸಬಹುದು ಆದರೆ ಎಸ್ಟಿಎಂ ಬೋರ್ಡ್ನಲ್ಲಿ ಇದು ಲಭ್ಯವಿಲ್ಲ ಆದ್ದರಿಂದ ಆ ಉದ್ದೇಶಕ್ಕಾಗಿ ನೀವು ಕೆಲವು ಹೈಪರ್ ಟರ್ಮಿನಲ್ನಲ್ಲಿ ಮೌಲ್ಯವನ್ನು ಮುದ್ರಿಸಬೇಕಾಗುತ್ತದೆ ಈ ಸಂವೇದಕ ದತ್ತಾಂಶವು ಸಂಪರ್ಕ ಮತ್ತು ಶಬ್ದವನ್ನು ಅವಲಂಬಿಸಿರುತ್ತದೆ ಏಕೆಂದರೆ ನಾವು ಸಂವೇದಕದ ಮೌಲ್ಯವನ್ನು ಪರಿಶೀಲಿಸಬೇಕಾಗಿದೆ ಆದ್ದರಿಂದ ಪ್ರತಿಯೊಂದು ಹಂತದಲ್ಲೂ ಆ ಸಂವೇದಕದಿಂದ ನಾವು ಯಾವ ಮೌಲ್ಯವನ್ನು ಪಡೆಯುತ್ತಿದ್ದೇವೆ ಎಂಬುದನ್ನು ಪರಿಶೀಲಿಸಬೇಕು ಮೌಲ್ಯವು ಪರದೆಯ ಮೇಲೆ ಮುದ್ರಿಸಲ್ಪಡುತ್ತದೆ ಪಿಸಿ ಪರದೆಯಲ್ಲಿ ಮೌಲ್ಯವನ್ನು ಮುದ್ರಿಸಲು ನಮಗೆ ಸಂವಹನ ಚಾನಲ್ ಅಗತ್ಯವಿದೆ ಸಂವಹನ ಚಾನಲ್ ಅನ್ನು ಸಾಧನದಿಂದ ನಿರ್ಮಿಸಬೇಕು ಅಂದರೆ ಎಸ್ಟಿಎಂ ಬೋರ್ಡ್ ಪಿಸಿಗೆ ಮೈಕ್ರೊಕಂಟ್ರೋಲರ್ನಿಂದ ಪಿಸಿಗೆ ಡೇಟಾವನ್ನು ವರ್ಗಾಯಿಸಲು ಪಿಸಿ ಮತ್ತು ಮೈಕ್ರೊಕಂಟ್ರೋಲರ್ ನಡುವಿನ ಸರಣಿ ಸಂವಹನ ಲಿಂಕ್ ಅನ್ನು ಬಳಸಲಾಗುತ್ತದೆ ಅದನ್ನು ನಾವು ಮಾಡುತ್ತಿದ್ದೇವೆ ನಾವು ಯು ಎಸ್ ಬಿ ಕೇಬಲ್ ಬಳಸಿ ಮೈಕ್ರೊಕಂಟ್ರೋಲರ್ ಅನ್ನು ಸಂಪರ್ಕಿಸುತ್ತೇವೆ ಮತ್ತು ನಂತರ ನಾವು ಪಿಸಿಯೊಂದಿಗೆ ಸಂಪರ್ಕವನ್ನು ಸ್ಥಾಪಿಸುತ್ತೇವೆ ಮತ್ತು ನಂತರ ಪಿಸಿ ಪರದೆಯಲ್ಲಿ ನಾವು ಮೌಲ್ಯವನ್ನು ಮುದ್ರಿಸುತ್ತೇವೆ ಸರಣಿ ಸಂವಹನವನ್ನು ಸ್ಥಾಪಿಸಲು ಮತ್ತು ಡೇಟಾವನ್ನು ಪರದೆಯ ಮೇಲೆ ಮುದ್ರಿಸಲು ಕೂಲ್ಟೆರ್ಮ್ ಅಥವಾ ಟೆರಾಟರ್ಮ್ನಂತಹ ಸಾಫ್ಟ್ವೇರ್ ಪರಿಕರವನ್ನು ಬಳಸಬಹುದು ಅದನ್ನು ನೋಡೋಣ ಹೈಪರ್ ಟರ್ಮಿನಲ್ ಎಂದರೇನು ಇದು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಮತ್ತು ಮೈಕ್ರೊಕಂಟ್ರೋಲರ್ ನಡುವೆ ಸರಣಿ ಸಂವಹನವನ್ನು ಶಕ್ತಗೊಳಿಸುವ ಸಾಫ್ಟ್ವೇರ್ ಸಾಧನವಾಗಿದೆ ಇವು ಕೆಲವು ಉದಾಹರಣೆಗಳಾಗಿವೆ ಒಂದು ಕೂಲ್ಟೆರ್ಮ್ ಒಂದು ಟೆರಾಟೆರ್ಮ್ ನಾವು ಕೂಲ್ಟೆರ್ಮ್ನೊಂದಿಗೆ ಕೆಲಸ ಮಾಡುತ್ತೇವೆ ಆದ್ದರಿಂದ ನಮ್ಮ ಪ್ರಯೋಗಕ್ಕಾಗಿ ಕಂಪ್ಯೂಟರ್ನಲ್ಲಿ ಹೈಪರ್ ಟರ್ಮಿನಲ್ ಅನ್ನು ಸ್ಥಾಪಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಇದು ಮೈಕ್ರೊಕಂಟ್ರೋಲರ್ನೊಂದಿಗೆ ಸರಣಿ ಡೇಟಾ ಸಂವಹನವನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಪ್ರಸ್ತುತ ಸಂದರ್ಭದಲ್ಲಿ ಈ ಹೈಪರ್ ಟರ್ಮಿನಲ್ ಸಂಪರ್ಕವನ್ನು ಈ ಯುಎಸ್ಬಿ ಪೋರ್ಟ್ ಬಳಸಿ ಮಾಡಲಾಗುವುದು ನಾವು ಇಲ್ಲಿ ಮುಖ್ಯವಾಗಿ ಏನು ಮಾಡುತ್ತಿದ್ದೇವೆಂದರೆ ನಾವು ಮೊದಲು ಯುಎಸ್ಬಿ ಬಳಸಿ ನಮ್ಮ ಪಿಸಿಗೆ ಮೈಕ್ರೊಕಂಟ್ರೋಲರ್ ಎಂಬ ಸಾಧನವನ್ನು ಸಂಪರ್ಕಿಸುತ್ತೇವೆ ನಂತರ ನಾವು ಒಂದು ಹೈಪರ್ ಟರ್ಮಿನಲ್ ಅನ್ನು ಬಳಸುತ್ತೇವೆ ಅದನ್ನು ಮೈಕ್ರೊಕಂಟ್ರೋಲರ್ ಪಿಸಿಯೊಂದಿಗೆ ಸಂಪರ್ಕಿಸಿರುವ ಪೋರ್ಟ್ನೊಂದಿಗೆ ಅದೇ ಬಾಡ್ ರೇಟ್ನೊಂದಿಗೆ ಹೊಂದಿಸುತ್ತೇವೆ ಅನೇಕ ಪೋರ್ಟ್ಗಳು ಇರಬಹುದಾದ್ದರಿಂದ ನಾವು ಪೋರ್ಟನ್ನು ಪರಿಶೀಲಿಸಬೇಕಾಗಿದೆ ಕೂಲ್ಟೆರ್ಮ್ ಅನ್ನು ಹಲವಾರು ಸೈಟ್ಗಳಿಂದ ಡೌನ್ಲೋಡ್ ಮಾಡಬಹುದು ನಾನು ಈ 2 ಪ್ರತಿನಿಧಿ ಸೈಟ್ ಅನ್ನು ಇಲ್ಲಿ ನೀಡಿದ್ದೇನೆ ಇವು ಇತರ ಸ್ಥಳಗಳಿಂದಲೂ ಲಭ್ಯವಿದೆ ಫೈಲ್ ಅನ್ನು ಹೊರತೆಗೆದ ನಂತರ ನಾವು ಈ CoolTerm exe ಫೈಲ್ ಅನ್ನು ಪಡೆಯುತ್ತೇವೆ ಮತ್ತು ಇದನ್ನು ಪಿಸಿ ಅಥವಾ ಲ್ಯಾಪ್ಟಾಪ್ ಮತ್ತು STM32 ಕಿಟ್ ನಡುವಿನ ಸರಣಿ ಸಂವಹನಕ್ಕಾಗಿ ಬಳಸಲಾಗುತ್ತದೆ ಈಗ ಕೂಲ್ಟೆರ್ಮ್ ಅನ್ನು ಹೊಂದಿಸಲು ಹೈಪರ್ ಟರ್ಮಿನಲ್ ಸಾಫ್ಟ್ವೇರ್ನಲ್ಲಿ ಸರಿಯಾದ ಸೆಟ್ಟಿಂಗ್ಗಳನ್ನು ಮಾಡಬೇಕಾಗಿದೆ ಡೀಫಾಲ್ಟ್ ಸರಣಿ ಸಂರಚನೆಯು 9600 ಬಾಡ್ ದರ 8 ಬಿಟ್ ಆಗಿದೆ ನೀವು ಅದನ್ನು ಬದಲಾಯಿಸಲು ಬಯಸಿದರೆ ಅದನ್ನು ಮಾಡಬಹುದು ಈ ಕೂಲ್ಟೆರ್ಮ್ ಬಳಸುವ ಮೊದಲು ಈ ಸೆಟ್ಟಿಂಗ್ ಮಾಡಬೇಕು ಈಗ ಒಮ್ಮೆ ನೀವು ಕೂಲ್ ಟರ್ಮ್ ಅನ್ನು ತೆರೆದ ನಂತರ ನೀವು ಈ ರೀತಿಯ ಪರದೆಯನ್ನು ಪಡೆಯುತ್ತೀರಿ ಮತ್ತು ನಂತರ ನೀವು ಈ ಆಯ್ಕೆಗೆ ಹೋಗಬೇಕಾಗುತ್ತದೆ ಒಮ್ಮೆ ನೀವು ಈ ಆಯ್ಕೆಗೆ ಹೋದರೆ ಈ ಪೋರ್ಟ್ com11 ಅನ್ನು ಇಲ್ಲಿ ಕಾಣಬಹುದು ಆದ್ದರಿಂದ ಈ ಉದಾಹರಣೆಗಾಗಿ ಇದು 11 ಎಂದು ಅವಲಂಬಿಸಿರುತ್ತದೆ ಆದರೆ ಇದು ನಿಮ್ಮ ಯಂತ್ರದಲ್ಲಿ ಯಾವ ಪೋರ್ಟ್ ಗೆ ಸಂಪರ್ಕ ಹೊಂದಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ದಯವಿಟ್ಟು ನೀವು ಅದನ್ನು ಪರಿಶೀಲಿಸಿದ್ದೀರಾ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಅದಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಕಾಮ್ ಪೋರ್ಟ್ ಗೆ ಸಂಪರ್ಕಪಡಿಸಿ ಮತ್ತು ಇದು 9600 ಮತ್ತು ಸಂರಚನೆಗಾಗಿ ಒತ್ತಿರಿ ಕೂಲ್ಟೆರ್ಮ್ ಬಳಸುವ ಮೊದಲು ಈ ಕಾನ್ಫಿಗರೇಶನ್ ಮಾಡಲು ಖಚಿತಪಡಿಸಿಕೊಳ್ಳಿ ಈಗ ಇದು ನಾವು ಮುದ್ರಿಸುವ ಉದಾಹರಣೆಯಾಗಿದೆ ನಂತರದ ಉಪನ್ಯಾಸದಲ್ಲಿ ಈ ವಾರದಲ್ಲಿ ನಾವು ಬಳಸಲಿರುವ ಸಂವೇದಕಗಳಲ್ಲಿ ಒಂದನ್ನು ಸಂಪರ್ಕಿಸುವ ಮೂಲಕ ನಾನು ನಿಮಗೆ ತೋರಿಸುತ್ತೇನೆ ಒಮ್ಮೆ ನೀವು ಕೋಡ್ ಬರೆದ ಮೇಲೆ ಮತ್ತು ಸರಣಿ ಸಂವಹನ ಮಾಡಿದ ಮೇಲೆ ಈ ವಸ್ತು ಅಂದರೆ PC USBTX ಮತ್ತು USBRX ಗಳನ್ನು ಉಪಯೋಗಿಸಿ ಸರಣಿ ಸಂಪರ್ಕ ಮಾಡಲಾಗುತ್ತದೆ ಮತ್ತು ಈ ಸಂದರ್ಭದಲ್ಲಿ ನಾವು ಮೈಕ್ರೊಕಂಟ್ರೋಲರ್ ಬಳಸಿ ಕೇವಲ ಕೆಲವು ಮೌಲ್ಯಗಳನ್ನು ಮುದ್ರಿಸುತಿದ್ದೇವೆ ಆದರೆ ಸಾಮಾನ್ಯವಾಗಿ ನಾವು ಏನು ಮಾಡುತ್ತೇವೆ ನಾವು ಸಂವೇದಕ ಮೌಲ್ಯವನ್ನು ಮುದ್ರಿಸುತ್ತೇವೆ ಈ ಸಂದರ್ಭದಲ್ಲಿ ಔಟ್ಪುಟ್ ಕೇವಲ ಹೆಚ್ಚುತ್ತಿದೆ ಈಗ ನಾನು ನಿಮಗೆ ಸಂರಚನೆಯನ್ನು ತೋರಿಸುತ್ತೇನೆ ನಾನು ಈಗಾಗಲೇ ಕೂಲ್ಟೆರ್ಮ್ ಅನ್ನು ಸ್ಥಾಪಿಸಿದ್ದೇನೆ ಮತ್ತು ಅದು ಹೀಗೆ ಹೋಗುತ್ತದೆ ಮೂಲತಃ ನೀವು ಅದನ್ನು ಸಂಪರ್ಕ ಕಡಿತಗೊಳಿಸಬಹುದು ಮತ್ತು ನಂತರ ನೀವು ಅದನ್ನು ಪುನಃ ಸಂಪರ್ಕ ಪಡಿಸಬಹುದು ಆದ್ದರಿಂದಒಂದು ಕ್ಷಣ ನಾನು ಮೊದಲು ಸಂಪರ್ಕವನ್ನು ಮಾಡುತ್ತೇನೆ ನಾನು ಅದನ್ನು ಕಂಪೈಲ್ ಮಾಡುತ್ತೇನೆ ಮತ್ತು ನಂತರ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ನೀವು ಕೋಡ್ ಅನ್ನು ಹೇಗೆ ಡಂಪ್ ಮಾಡುತ್ತೀರಿ ಎಂದು ನಾನು ಕೋಡ್ ಲಭ್ಯವಿರುವ ಡೌನ್ಲೋಡ್ ಫೋಲ್ಡರ್ಗೆ ಹೋಗುತ್ತಿದ್ದೇನೆ ಅಲ್ಲಿ ಅದನ್ನು ನಾನು ಡಂಪ್ ಮಾಡುತ್ತೇನೆ ನಾನು ಸಂಪರ್ಕ ಕಡಿತಗೊಳಿಸುತ್ತೇನೆ ಮತ್ತು ನಂತರ ಮತ್ತೆ ಸಂಪರ್ಕಿಸುತ್ತೇನೆ LDR ಮೌಲ್ಯವನ್ನು ನಾವು ಮುದ್ರಿಸುತ್ತಿದ್ದೇವೆ ಎಂದು ನೀವು ನೋಡಬಹುದು ನಾನು ಮಾಡಿದ ಸಂಪರ್ಕವನ್ನು ನಿಮಗೆ ತೋರಿಸುತ್ತೇನೆ ಇದು LDR ನಿಂದ ಕೆಲವು ಮೌಲ್ಯವನ್ನು ಮುದ್ರಿಸುತ್ತಿದೆ ಇದು ಅನಲಾಗ್ ಪಿನ್ನಿಂದ ಸ್ವಲ್ಪ ಮೌಲ್ಯವನ್ನು ಪಡೆಯುತ್ತಿದೆ ಮತ್ತು ಅನಲಾಗ್ ನಂತರ ಡಿಜಿಟಲ್ ಪರಿವರ್ತನೆಗೆ ಅದು ಡಿಜಿಟಲ್ ಮೌಲ್ಯವನ್ನು ತೋರಿಸುತ್ತಿದೆ ಈಗ ನಾನು ನಿಮಗೆ ಇಲ್ಲಿ ಸಂಪರ್ಕ ರೇಖಾಚಿತ್ರವನ್ನು ತೋರಿಸುತ್ತೇನೆ ಇದು LDR ನಾನು ಸಂಪರ್ಕವನ್ನು ಮಾಡಿದ್ದೇನೆ ನಂತರ ನಾನು LDR ಬಗ್ಗೆ ವಿವರವಾಗಿ ಚರ್ಚಿಸಿದ್ದೇನೆ LDR ನ ಒಂದು ಬಿಂದುವನ್ನು Vccಗೆ ಸಂಪರ್ಕಿಸಲಾಗಿದೆ ರೆಸಿಸ್ಟೆನ್ಸ್ ಮೂಲಕ ಮತ್ತೊಂದು ಬಿಂದುವನ್ನು ಗ್ರೌಂಡ್ಗೆ ಸಂಪರ್ಕಿಸಲಾಗಿದೆ ಇದನ್ನೇ ನಾವು ಮಾಡಿದ್ದೇವೆ ಮತ್ತು ನಾವು ಯಾವ ಮೌಲ್ಯವನ್ನು ಪಡೆಯುತ್ತಿದ್ದೇವೆ ಎಂದು ನೋಡಿದ್ದೇವೆ ಈ ಹಂತದಿಂದ ನಾವು ಈ A1 ಪಿನ್ಗೆ ಅನಲಾಗ್ ಇನ್ಪುಟ್ ಅನ್ನು ಪಡೆದುಕೊಂಡಿದ್ದೇವೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ನಾವು ಇಲ್ಲಿಂದ A1 ಪಿನ್ಗೆ ಅನಲಾಗ್ ಇನ್ಪುಟ್ ಪಡೆದುಕೊಂಡಿದ್ದೇವೆ ನಾನು ಮೂಲತಃ ಏನು ಮಾಡುತ್ತೇನೆ ಎಂದರೆ ಈಗ ನಾನು ಈ ಪ್ರಕಾಶಮಾನವಾದ ಬೆಳಕನ್ನು ಈ LDRನಲ್ಲಿ ನಿಧಾನವಾಗಿ ಇಡುತ್ತೇನೆ ನಾನು ಬೆಳಕನ್ನು ತೆಗೆದುಕೊಂಡು ಹೋಗುತ್ತೇನೆ ಮತ್ತು ನಾನು ನಿಮಗೆ ಪರದೆಯನ್ನು ತೋರಿಸುತ್ತೇನೆ ಅಲ್ಲಿ ಮೌಲ್ಯವು ಬದಲಾಗುವುದನ್ನು ನೀವು ಈಗ ನೋಡುತ್ತೀರಿ ನಾನು ನಿಮಗೆ ಪರದೆಯನ್ನು ತೋರಿಸುತ್ತೇನೆ ನಾನು ಡೇಟಾವನ್ನು ತೆರವುಗೊಳಿಸಿದ್ದೇನೆ ಈಗ ನೋಡಿ ಅದು ಮುದ್ರಿಸುತ್ತಿದೆ 1 ಅನ್ನು ಡಿಜಿಟಲ್ output ನ ಶ್ರೇಣಿಯ ಗರಿಷ್ಠ ಮೌಲ್ಯ 0 ರಿಂದ 1 ಆಗಿದೆ ಆದ್ದರಿಂದ ಇದು 1 ಅನ್ನು ಈಗ ನಿಧಾನವಾಗಿ ಮುದ್ರಿಸುತ್ತಿದೆ ನಾನು ಬೆಳಕನ್ನು ತೆಗೆದುಕೊಂಡು ಹೋಗುತ್ತೇನೆ ಈಗ ಅದು ಯಾವ ಮೌಲ್ಯವನ್ನು ಮುದ್ರಿಸುತ್ತಿದೆ ಎಂದು ನೋಡಿ ಈಗ ಅದು 0 8 ಅನ್ನು ಮುದ್ರಿಸುತ್ತಿದೆ ಆದ್ದರಿಂದ 1 ರಿಂದ ಮೌಲ್ಯವನ್ನು 0 8 ಕ್ಕೆ ಇಳಿಸಲಾಗಿದೆ ಈಗ ನಾನು ಒಮ್ಮೆ ನನ್ನ ಕೈಯನ್ನು ಅಲ್ಲಿ ಇಡುತ್ತೇನೆ ಅದು ಯಾವ ಮೌಲ್ಯವನ್ನು ಮುದ್ರಿಸುತ್ತಿದೆ ಎಂದು ನೀವು ನೋಡುತ್ತೀರಿ ಈಗ ಅದು 0 6 ಮುದ್ರಣವನ್ನು ಪಡೆಯುತ್ತಿದೆ ಆದ್ದರಿಂದ ನಿಧಾನವಾಗಿ ಮೌಲ್ಯವು ಕಡಿಮೆಯಾಗುತ್ತಿದೆ ಈಗ ನಾನು ಸ್ವಲ್ಪ ಹೆಚ್ಚು ಕೈ ಹಾಕುತ್ತಿದ್ದೇನೆ ಈಗ ಅದು 0 4 ಕ್ಕೆ ಬರುತ್ತಿದೆ ಮತ್ತು ಅಂತಿಮವಾಗಿ ನಾನು ಇಲ್ಲಿ ನನ್ನ ಕೈಯನ್ನು ಇಟ್ಟಿದ್ದೇನೆ ಮತ್ತು ಈಗ ಅದನ್ನು 0 2 ಕ್ಕೆ ಇಳಿಸಲಾಗಿದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಮೈಕ್ರೊಕಂಟ್ರೋಲರ್ನೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಮೈಕ್ರೊಕಂಟ್ರೋಲರ್ನಿಂದ ನಾವು ಪಡೆಯುತ್ತಿರುವ ಕೆಲವು ಮೌಲ್ಯವನ್ನು ಈ ಪಿಸಿಗೆ ಪ್ರದರ್ಶಿಸಲು ನಾವು ಕೂಲ್ಟೆರ್ಮ್ ಅನ್ನು ಬಳಸಿದ್ದೇವೆ ಇದಕ್ಕೂ ಮೊದಲು ನಾನು ಇದಕ್ಕಾಗಿ ಇರುವ ಕೋಡ್ ಅನ್ನು ನಿಮಗೆ ತೋರಿಸುತ್ತೇನೆ ನೀವು ಈಗಾಗಲೇ ಕೋಡ್ಗಳನ್ನು ನೋಡಿದ್ದೀರಿ ಮತ್ತು ನೀವು ಕೋಡ್ ಅನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ನೀವು ಕೋಡ್ ಅನ್ನು STM ಬೋರ್ಡ್ಗೆ ಹೇಗೆ ಹಾಕಬೇಕು ಎಂದೂ ನೋಡಿದ್ದೀರಿ ಈಗ ಇಲ್ಲಿ ಮೊದಲು ನಾವು ಈ ಸಂಪರ್ಕ ಸರಣಿ PC USBTX ಮತ್ತು USBRX ಅನ್ನು ಮಾಡಬೇಕು ಇದು ಮೊದಲನೆಯದಾಗಿ ನೀವು ಮಾಡಬೇಕು ಮತ್ತು ಇಲ್ಲಿ ನಾವು ಅನಲಾಗ್ ಮೌಲ್ಯವನ್ನು ಓದುತ್ತಿದ್ದೇವೆ ನಂತರದ ವಾರಗಳಲ್ಲಿ ನಾವು ಹಲವಾರು ಅನಲಾಗ್ ಮೌಲ್ಯಗಳನ್ನು ವಿವಿಧ ಸಂವೇದಕಗಳೊಂದಿಗೆ ಬಳಸುತ್ತ್ತೇವೆ ಅಥವಾ ಓದುತ್ತೇವೆ ಸಂವೇದಕ ಉತ್ಪನ್ನಗಳನ್ನು ನೋಡಲು ನಮಗೆ ಕೂಲ್ಟರ್ಮ್ ಅಗತ್ಯವಿರಬಹುದು ಧನ್ಯವಾದಗಳು